ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ತನ್ನದೇ ಆದ ಮಿತಿಗಳನ್ನು ಹೊಂದಿದೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವು ತನ್ನದೇ ಆದ ಮಿತಿಗಳನ್ನು ಹೊಂದಿದೆ ಹುಡುಕಾಟದ ಸ್ವರೂಪವು ಡೇಟಾಬೇಸ್ನ ಕೆಲವು ರೂಪದಲ್ಲಿ ದಾಖಲಾಗಿರುವ ಪೂರ್ವ ಕಲಾ ದಾಖಲೆಗಳನ್ನು ಹುಡುಕುವುದನ್ನು ಒಳಗೊಂಡಿರುತ್ತದೆ ಹುಡುಕಾಟದ ಸ್ವರೂಪವು ಡೇಟಾಬೇಸ್ನ ಕೆಲವು ರೂಪದಲ್ಲಿ ದಾಖಲಾಗಿರುವ ಪೂರ್ವ ಕಲಾ ದಾಖಲೆಗಳನ್ನು ಹುಡುಕುವುದನ್ನು ಒಳಗೊಂಡಿರುತ್ತದೆ ಪ್ರಾಯೋಗಿಕವಾಗಿ ಹುಡುಕಾಟ ನಡೆಯುತ್ತಿರುವಾಗ ನಾವು ಆನ್ಲೈನ್ ಡೇಟಾಬೇಸ್ಗಳನ್ನು ಹುಡುಕುತ್ತೇವೆ ಪ್ರಾಯೋಗಿಕವಾಗಿ ಹುಡುಕಾಟ ನಡೆಯುತ್ತಿರುವಾಗ ನಾವು ಆನ್ಲೈನ್ ಡೇಟಾಬೇಸ್ಗಳನ್ನು ಹುಡುಕುತ್ತೇವೆ ಆನ್ಲೈನ್ ಡೇಟಾಬೇಸ್ನಲ್ಲಿ ರೆಕಾರ್ಡ್ ಮಾಡದ ಅಥವಾ ಲಭ್ಯವಿಲ್ಲದ ಮುಂಚಿನ ಕಲಾ ಸಾಮಗ್ರಿಗಳ ಸಂಖ್ಯೆ ಇರಬಹುದು ಆನ್ಲೈನ್ ಡೇಟಾಬೇಸ್ನಲ್ಲಿ ರೆಕಾರ್ಡ್ ಮಾಡದ ಅಥವಾ ಲಭ್ಯವಿಲ್ಲದ ಮುಂಚಿನ ಕಲಾ ಸಾಮಗ್ರಿಗಳ ಸಂಖ್ಯೆ ಇರಬಹುದು ಸಂಬಂಧಿತವಲ್ಲದಿದ್ದರೆ ಮೊದಲಿನ ಕಲಾ ವಸ್ತುಗಳನ್ನು ರದ್ದುಗೊಳ್ಳುತ್ತದೆ ಸಂಬಂಧಿತವಲ್ಲದಿದ್ದರೆ ಮೊದಲಿನ ಕಲಾ ವಸ್ತುಗಳನ್ನು ರದ್ದುಗೊಳ್ಳುತ್ತದೆ ಆದ್ದರಿಂದ ಹುಡುಕಾಟ ಎಂದಿಗೂ ಪರಿಪೂರ್ಣವಲ್ಲ ಆದ್ದರಿಂದ ಹುಡುಕಾಟ ಎಂದಿಗೂ ಪರಿಪೂರ್ಣವಲ್ಲ ಮತ್ತು ಒಂದು ಪರಿಪೂರ್ಣ ಹುಡುಕಾಟ ಎಂದು ಯಾವುದೇ ಹುಡುಕಾಟ ವಿಷಯವಿಲ್ಲ ಮತ್ತು ಒಂದು ಪರಿಪೂರ್ಣ ಹುಡುಕಾಟವು ಯಾರೂ ಕೂಡ ಮಾಡಲು ಪ್ರಯತ್ನಿಸಬೇಕಾದ ವಿಷಯವಲ್ಲ ಮತ್ತು ಒಂದು ಪರಿಪೂರ್ಣ ಹುಡುಕಾಟ ಎಂದು ಯಾವುದೇ ಹುಡುಕಾಟ ವಿಷಯವಿಲ್ಲ ಮತ್ತು ಒಂದು ಪರಿಪೂರ್ಣ ಹುಡುಕಾಟವು ಯಾರೂ ಕೂಡ ಮಾಡಲು ಪ್ರಯತ್ನಿಸಬೇಕಾದ ವಿಷಯವಲ್ಲ ಕಾರಣ ಹುಡುಕಾಟದಲ್ಲಿ ನೀವು ನಕಾರಾತ್ಮಕತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದೀರಿ ಕಾರಣ ಹುಡುಕಾಟದಲ್ಲಿ ನೀವು ನಕಾರಾತ್ಮಕತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದೀರಿ ಆವಿಷ್ಕಾರವನ್ನು ನಾಶಮಾಡಲು ಅಥವಾ ಹೊಸತನವನ್ನು ಕೊಲ್ಲಲು ನೀವು ಹಿಂದಿನ ಕಲೆಯನ್ನು ಹುಡುಕುತ್ತಿದ್ದೀರಿ ಆವಿಷ್ಕಾರವನ್ನು ನಾಶಮಾಡಲು ಅಥವಾ ಹೊಸತನವನ್ನು ಕೊಲ್ಲಲು ನೀವು ಹಿಂದಿನ ಕಲೆಯನ್ನು ಹುಡುಕುತ್ತಿದ್ದೀರಿ ನೀವು ಅದನ್ನು ಕಂಡುಕೊಳ್ಳದ ಹೊರತು ಅಂತಹದನ್ನು ಕಂಡುಹಿಡಿಯಲಾಗಲಿಲ್ಲ ಎಂದು ಹೇಳುವ ಮೂಲಕ ಮಾತ್ರ ನೀವು ಹಿಂತಿರುಗುತ್ತೀರಿ ನೀವು ಅದನ್ನು ಕಂಡುಕೊಳ್ಳದ ಹೊರತು ಅಂತಹದನ್ನು ಕಂಡುಹಿಡಿಯಲಾಗಲಿಲ್ಲ ಎಂದು ಹೇಳುವ ಮೂಲಕ ಮಾತ್ರ ನೀವು ಹಿಂತಿರುಗುತ್ತೀರಿ ಎರಡನೆಯದಾಗಿ ಹುಡುಕಾಟದ ಗುಣಮಟ್ಟವು ನೀಡಲಾದ ಬಹಿರಂಗಪಡಿಸುವಿಕೆಯ ರೂಪದಲ್ಲಿ ಒಳಹರಿವಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಎರಡನೆಯದಾಗಿ ಹುಡುಕಾಟದ ಗುಣಮಟ್ಟವು ನೀಡಲಾದ ಬಹಿರಂಗಪಡಿಸುವಿಕೆಯ ರೂಪದಲ್ಲಿ ಒಳಹರಿವಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಬಹಿರಂಗಪಡಿಸುವಿಕೆಯು ಗುರುತುಗೆ ಹೊಂದಿಲ್ಲದಿದ್ದರೆ ಹುಡುಕಾಟವು ಉತ್ತಮ ಫಲಿತಾಂಶಗಳನ್ನು ನೀಡದಿರುವ ಸಾಧ್ಯತೆಗಳಿವೆ ಬಹಿರಂಗಪಡಿಸುವಿಕೆಯು ಗುರುತುಗೆ ಹೊಂದಿಲ್ಲದಿದ್ದರೆ ಹುಡುಕಾಟವು ಉತ್ತಮ ಫಲಿತಾಂಶಗಳನ್ನು ನೀಡದಿರುವ ಸಾಧ್ಯತೆಗಳಿವೆ ಮೂರನೆಯದಾಗಿ ಕೆಲವು ಡೇಟಾಬೇಸ್ಗಳಲ್ಲಿ ಉಲ್ಲೇಖಗಳು ತಪ್ಪಿಹೋಗಿರಬಹುದು ಮತ್ತು ಮತ್ತು ಈಗಾಗಲೇ ಇದ್ದ ಯಾವುದನ್ನಾದರೂ ಕಳೆದುಕೊಳ್ಳಲು ಇದು ಒಂದು ಕಾರಣವಾಗಿರಬಹುದು ಮೂರನೆಯದಾಗಿ ಕೆಲವು ಡೇಟಾಬೇಸ್ಗಳಲ್ಲಿ ಉಲ್ಲೇಖಗಳು ತಪ್ಪಿಹೋಗಿರಬಹುದು ಮತ್ತು ಮತ್ತು ಈಗಾಗಲೇ ಇದ್ದ ಯಾವುದನ್ನಾದರೂ ಕಳೆದುಕೊಳ್ಳಲು ಇದು ಒಂದು ಕಾರಣವಾಗಿರಬಹುದು ನಾಲ್ಕನೆಯದಾಗಿ ನೀವು ಬಳಸುವ ಕೀವರ್ಡ್ಗಳು ಎಲ್ಲವನ್ನು ಒಳಗೊಂಡಿರುವುದಿಲ್ಲ ಅಥವಾ ನಿರ್ದಿಷ್ಟ ಕ್ಷೇತ್ರದಲ್ಲಿ ಎಲ್ಲಾ ರೂಪಾಂತರಗಳನ್ನು ಸೆರೆಹಿಡಿಯುವುದಿಲ್ಲ ನಾಲ್ಕನೆಯದಾಗಿ ನೀವು ಬಳಸುವ ಕೀವರ್ಡ್ಗಳು ಎಲ್ಲವನ್ನು ಒಳಗೊಂಡಿರುವುದಿಲ್ಲ ಅಥವಾ ನಿರ್ದಿಷ್ಟ ಕ್ಷೇತ್ರದಲ್ಲಿ ಎಲ್ಲಾ ರೂಪಾಂತರಗಳನ್ನು ಸೆರೆಹಿಡಿಯುವುದಿಲ್ಲ ಮತ್ತು ನೀವು ನಿರ್ಣಾಯಕ ಉಲ್ಲೇಖವನ್ನು ಕಳೆದುಕೊಳ್ಳಲು ಇದು ಒಂದು ಕಾರಣವಾಗಿರಬಹುದು ಮತ್ತು ನೀವು ನಿರ್ಣಾಯಕ ಉಲ್ಲೇಖವನ್ನು ಕಳೆದುಕೊಳ್ಳಲು ಇದು ಒಂದು ಕಾರಣವಾಗಿರಬಹುದು ಐದನೆಯದಾಗಿ ಈ ಕಾರಣಕ್ಕಾಗಿ ನೀವು ತಪ್ಪಾದ ಡೊಮೇನ್ನಲ್ಲಿ ಹುಡುಕುತ್ತಿರಬಹುದು ಹುಡುಕಾಟವನ್ನು ಆವಿಷ್ಕಾರದ ಪೇಟೆಂಟ್ ಸಾಮರ್ಥ್ಯದ ಪರಿಪೂರ್ಣ ಪ್ರತಿಬಿಂಬವೆಂದು ನಾವು ಪರಿಗಣಿಸುವುದಿಲ್ಲ ಐದನೆಯದಾಗಿ ಈ ಕಾರಣಕ್ಕಾಗಿ ನೀವು ತಪ್ಪಾದ ಡೊಮೇನ್ನಲ್ಲಿ ಹುಡುಕುತ್ತಿರಬಹುದು ಹುಡುಕಾಟವನ್ನು ಆವಿಷ್ಕಾರದ ಪೇಟೆಂಟ್ ಸಾಮರ್ಥ್ಯದ ಪರಿಪೂರ್ಣ ಪ್ರತಿಬಿಂಬವೆಂದು ನಾವು ಪರಿಗಣಿಸುವುದಿಲ್ಲ ನಿಮಗೆ ಮಾನ್ಯತೆಯ ಹುಡುಕಾಟ ಅಥವಾ ಸಿಂಧುತ್ವ ಅಧ್ಯಯನ ಎಂಬ ಆವಿಷ್ಕಾರದ ಹೆಚ್ಚು ವಿವರವಾದ ವಿಶ್ಲೇಷಣೆ ಅಗತ್ಯವಿದ್ದರೆ ನಿಮಗೆ ಮಾನ್ಯತೆಯ ಹುಡುಕಾಟ ಅಥವಾ ಸಿಂಧುತ್ವ ಅಧ್ಯಯನ ಎಂಬ ಆವಿಷ್ಕಾರದ ಹೆಚ್ಚು ವಿವರವಾದ ವಿಶ್ಲೇಷಣೆ ಅಗತ್ಯವಿದ್ದರೆ ಸಿಂಧುತ್ವ ಅಧ್ಯಯನವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಕ್ಕಿಂತ ಹೆಚ್ಚು ಭಿನ್ನವಾಗಿದೆ ಸಿಂಧುತ್ವ ಅಧ್ಯಯನವು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟಕ್ಕಿಂತ ಹೆಚ್ಚು ಭಿನ್ನವಾಗಿದೆ ಆವಿಷ್ಕಾರವು ಮಾನ್ಯವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದನ್ನು ಇದು ಒಳಗೊಂಡಿರುತ್ತದೆ ಆವಿಷ್ಕಾರವು ಮಾನ್ಯವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದನ್ನು ಇದು ಒಳಗೊಂಡಿರುತ್ತದೆ ಆದ್ದರಿಂದ ಇವುಗಳು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಮಿತಿಗಳಾಗಿವೆ ಆದ್ದರಿಂದ ಇವುಗಳು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಮಿತಿಗಳಾಗಿವೆ ಈ ಮಿತಿಗಳ ಕಾರಣದಿಂದಾಗಿ ನೀವು ಸಾಮಾನ್ಯವಾಗಿ ಕ್ಲೈಂಟ್ಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಬಗ್ಗೆ ಸಲಹೆ ನೀಡುತ್ತೀರಿ ಈ ಮಿತಿಗಳ ಕಾರಣದಿಂದಾಗಿ ನೀವು ಸಾಮಾನ್ಯವಾಗಿ ಕ್ಲೈಂಟ್ಗೆ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟದ ಬಗ್ಗೆ ಸಲಹೆ ನೀಡುತ್ತೀರಿ